ಸೇವೆಗಳ ಮಾರ್ಕೆಟಿಂಗ್ ಕುರಿತು ನಾವು ಈ ಮಾರ್ಕೆಟಿಂಗ್ ಅಧಿವೇಶನವನ್ನು ಪ್ರಾಯೋಗಿಕ ವಿಧಾನದೊಂದಿಗೆ ಪ್ರಾರಂಭಿಸುತ್ತೇವೆ ನಾವು ಸೇವೆಯ ಗುಣಮಟ್ಟದ ಭಾಗವಾದ ಪಾಠ 18 ಗೆ ಹೋಗುತ್ತೇವೆ ಆದ್ದರಿಂದ ಇಲ್ಲಿ ನಾವು ಸೇವೆಯ ಗುಣಮಟ್ಟದ ಅಂತರ ಮಾದರಿ ಸೇವೆಯ ಗುಣಮಟ್ಟದ ಆಯಾಮಗಳು ಮತ್ತು ಸೇವೆಯ ಗುಣಮಟ್ಟವನ್ನು ಹೇಗೆ ಅಳೆಯಬಹುದು ಎಂಬುದನ್ನು ನೋಡುತ್ತೇವೆ ಸೇವೆಯ ಗುಣಮಟ್ಟದ ಅಂತರವನ್ನು ನೋಡುತ್ತೇವೆ ಈಗ ಪರಶುರಾಮನ್ ಬೆರ್ರಿ ಮತ್ತು ಝೆಇತ್ಮ ಲ ಅವರು 1985 ರಲ್ಲಿ ಸೇವೆಯ ಗುಣಮಟ್ಟದ ಅಂತರದ ಬಗ್ಗೆ ಬರೆದಿದ್ದಾರೆ ಆದ್ದರಿಂದ ಗ್ಯಾಪ್ 1 ಗ್ಯಾಪ್ 2 ಗ್ಯಾಪ್ 3 ಗ್ಯಾಪ್ 4 ಮತ್ತು ಗ್ಯಾಪ್ 5 ನಂತಹ ವಿವಿಧ ಅಂತರಗಳಿವೆ ಎಂದು ಇಲ್ಲಿ ನೀವು ನೋಡುತ್ತೀರಿ ಆದ್ದರಿಂದ ಮೊದಲ ಅಂತರವು ಗ್ರಾಹಕರ ಅಗತ್ಯತೆಗಳು ಮತ್ತು ನಿರೀಕ್ಷೆಗಳು ಮತ್ತು ಗ್ರಾಹಕರ ಅವಶ್ಯಕತೆಗಳ ನಿರ್ವಹಣಾ ಗ್ರಹಿಕೆ ನಡುವೆ ಇರುತ್ತದೆ ಅಂದರೆ ಗ್ರಾಹಕರಿಗೆ ಕೆಲವು ಅಗತ್ಯಗಳು ಮತ್ತು ನಿರೀಕ್ಷೆಗಳಿವೆ ಆದರೆ ಕಂಪನಿ ಆಡಳಿತಗಾರರು ಗ್ರಾಹಕರ ಅಗತ್ಯ ಮತ್ತು ನಿರೀಕ್ಷೆಗಳಿಗಿಂತ ಸ್ವಲ್ಪ ಭಿನ್ನವಾದದ್ದನ್ನು ಅನುಸರಿಸುತ್ತಾರೆ ಆದ್ದರಿಂದ ಈ ಎರಡರ ನಡುವೆ ವ್ಯತ್ಯಾಸವಿದೆ ಮತ್ತು ಅದು ಅಂತರ 1 ಅಥವಾ ಅವಶ್ಯಕತೆಗಳ ಅಂತರ ಎಂದು ಕರೆಯಲ್ಪಡುತ್ತದೆ ಆದ್ದರಿಂದ ಮುಂದಿನದು ಕಂಪನಿ ನಿರ್ವಹಣೆಗಾರರಿಂದ ಗ್ರಾಹಕರ ಅವಶ್ಯಕತೆಗಳ ಬಗ್ಗೆ ಕೆಲವು ಗ್ರಹಿಕೆ ಇದೆ ಮತ್ತು ಸೇವಾ ವಿನ್ಯಾಸ ಮತ್ತು ವಿತರಣಾ ವಿಶೇಷಣಗಳಿವೆ ಆದ್ದರಿಂದ ನಿರ್ವಹಣಾ ಗ್ರಹಿಕೆಯೊಂದಿಗೆ ಅವರು ಸೇವೆ ತಲುಪಿಸಲು ವಿನ್ಯಾಸ ಮತ್ತು ವಿತರಣಾ ವಿಶೇಷಣಗಳನ್ನು ಸಿದ್ಧಪಡಿಸುತ್ತಾರೆ ಕಂಪನಿ ಆಡಳಿತ ಏನು ಗ್ರಹಿಸುತ್ತದೆ ಮತ್ತು ನಿರ್ದಿಷ್ಟತೆಗಳನ್ನು ನೀಡುತ್ತದೆ ಎಂಬುದರ ನಡುವೆ ಈಗ ಸಣ್ಣ ಅಂತರವಿರಬಹುದು ಆದ್ದರಿಂದ ಅವಶ್ಯಕತೆಗಳ ಗ್ರಹಿಕೆ ಮತ್ತು ಸೇವಾ ವಿತರಣಾ ವಿಶೇಷಣಗಳ ನಡುವಿನ ಅಂತರವನ್ನು ಅಂತರ 2 ಅಥವಾ ವಿನ್ಯಾಸ ಅಂತರ ಎಂದು ಕರೆಯಲಾಗುತ್ತದೆ ನಂತರ ನಾವು ಗ್ಯಾಪ್ 3 ಗೆ ಬರುತ್ತೇವೆ ಆದ್ದರಿಂದ ನಿರ್ವಹಣೆಯಿಂದ ಬರೆಯಲ್ಪಟ್ಟ ಕೆಲವು ಸೇವಾ ವಿನ್ಯಾಸ ಮತ್ತು ವಿತರಣಾ ವಿಶೇಷಣಗಳನ್ನು ಇಲ್ಲಿ ಬರೆಯಲಾಗುತ್ತದೆ ಹಾಗು ಅದನ್ನು ಸೇವೆಯನ್ನು ತಲುಪಿಸುವ ನೌಕರರಿಗೆ ತಿಳಿಸಲಾಗುತ್ತದೆ ಆದರೆ ಸೇವೆಯ ನಿಜವಾದ ವಿತರಣೆಯು ವಿಶೇಷಣಗಳಿಗೆ ಅನುಗುಣವಾಗಿರುವುದಿಲ್ಲ ಆದ್ದರಿಂದ ಅದನ್ನು ಅನುಗುಣವಾದ ಅಂತರ ಅಥವಾ ಮೂರನೇ ಅಂತರ ಎಂದು ಕರೆಯಲಾಗುತ್ತದೆ ನಂತರ ನಾವು ಗ್ಯಾಪ್ 4 ಅನ್ನು ಹೊಂದಿದ್ದೇವೆ ಅದು ಸಂವಹನ ಅಂತರವಾಗಿದೆ ಆದ್ದರಿಂದ ಸೇವೆಯ ಗ್ರಾಹಕರ ಗ್ರಹಿಕೆ ಇದೆ ಎಂದು ನಾವು ನೋಡುತ್ತೇವೆ ಅದು ಗ್ರಾಹಕನು ಸೇವೆಯ ವಿಶೇಷಣಗಳಿಗನುಗುಣವಾಗಿ ವಿತರಣೆ ಮತ್ತು ಸೇವೆಯನ್ನು ಅನುಭವಿಸಿದಾಗ ಸೇವಾ ವಿತರಣೆ ಮತ್ತು ವಿವರಣೆಯ ಬಗ್ಗೆ ಕಂಪನಿಯ ಸಂವಹನ ಮಾಡುವಾಗ ಅದೇ ಆಗುತ್ತದೆ ಆದ್ದರಿಂದ ಸೇವೆಯ ವಿತರಣೆ ಅಥವಾ ನಿರ್ದಿಷ್ಟತೆಯ ಬಗ್ಗೆ ಕಂಪನಿಯು ಮಾಡುವ ಕೆಲವು ಪ್ರಚಾರ ಅಥವಾ ಸಂವಹನ ಮತ್ತು ಅದು ನಿಜವಾದ ವಿತರಣೆ ಮತ್ತು ವಿಶೇಷಣಗಳಿಗೆ ಅನುಗುಣವಾಗಿರುವುದಿಲ್ಲ ಈಗ ನಿಜವಾದ ವಿತರಣೆಯಿಂದ ಭಿನ್ನವಾಗಿರುವ ಸಂವಹನ ಮತ್ತು ಆದ್ದರಿಂದ ಇದನ್ನು ಸಂವಹನ ಅಂತರ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಇವು 2 ಅಂತರಗಳು ಅಂತರ 4 ಅದು ಸಂವಹನ ಅಂತರವಾಗಿದೆ ನಂತರ ನಾವು ಸೇವೆಯ ಗ್ರಹಿಕೆ ಹೊಂದಿದ್ದೇವೆ ಮತ್ತು ಸೇವೆಯ ಗ್ರಹಿಕೆ ಮತ್ತು ಗ್ರಾಹಕರ ಅಗತ್ಯತೆಗಳು ಮತ್ತು ನಿರೀಕ್ಷೆಗಳಿಗೆ ದೊಡ್ಡ ಅಂತರವಿದೆ ಅದನ್ನುಗ್ರಾಹಕರ ತೃಪ್ತಿ ಅಂತರ ಎಂದು ಕರೆಯಲಾಗುತ್ತದೆ ಇದರರ್ಥ ಗ್ರಾಹಕರು ಸೇವೆಗಳ ಬಗ್ಗೆ ಏನನ್ನಾದರೂ ಗ್ರಹಿಸುತ್ತಿದ್ದಾರೆ ಮತ್ತು ಅವರು ಗ್ರಹಿಸುತ್ತಿರುವುದಕ್ಕಿಂತ ಭಿನ್ನವಾಗಿರುವುದನ್ನುಕೆಟ್ಟದ್ದನ್ನು ಅವರಿಗೆ ತಲುಪಿಸಲಾಗಿದೆ ಆದ್ದರಿಂದ ಅದು ತೃಪ್ತಿ ಅಂತರವಾಗಿದೆ ಆದ್ದರಿಂದ ಅಗತ್ಯತೆಗಳು ಮತ್ತು ಗ್ರಹಿಕೆಗಳು ವಿಭಿನ್ನವಾಗಿವೆ ಮತ್ತು ಅಂತರ 5 ಕ್ಕೆ ಕಾರಣವಾಗುತ್ತವೆ ಅದೇ ರೀತಿ ಸೇವೆಯ ಬಗ್ಗೆ ಕಂಪನಿಯ ಸಂವಹನವು ಗ್ರಾಹಕರ ಅಗತ್ಯತೆಗಳು ಮತ್ತು ನಿರೀಕ್ಷೆಗಳಿಗಿಂತ ಭಿನ್ನವಾಗಿರುತ್ತದೆ ಸೇವೆಯ ಬಗ್ಗೆ ಕಂಪನಿಯ ಸಂವಹನವು ಗ್ರಾಹಕರ ಅಗತ್ಯತೆಗಳು ಮತ್ತು ನಿರೀಕ್ಷೆಗಳಿಗೆ ಕಾರಣವಾಗುತ್ತದೆ ಮತ್ತು ಈ ಗ್ರಾಹಕರ ಅಗತ್ಯತೆಗಳು ಅಥವಾ ನಿರೀಕ್ಷೆಗಳು ಗ್ರಾಹಕರ ಸೇವೆಯ ಗ್ರಹಿಕೆಗಿಂತ ಭಿನ್ನವಾಗಿರುತ್ತದೆ ಮತ್ತು ಅದನ್ನು ತೃಪ್ತಿ ಅಂತರ ಎಂದು ಕರೆಯಲಾಗುತ್ತದೆ ಈಗ ಈ ಅಂತರ 5 ಅತ್ಯಂತ ಪ್ರಮುಖ ಅಂತರವಾಗಿದೆ ಏಕೆಂದರೆ ಇದು ಸೇವೆಗಳನ್ನು ನಿರ್ವಹಿಸಿದಾಗ ಅಥವಾ ಗ್ರಾಹಕರಿಗೆ ತಲುಪಿಸಿದಾಗ ಗ್ರಾಹಕರು ಪಡೆಯುವ ತೃಪ್ತಿಯೊಂದಿಗೆ ನೇರವಾಗಿ ಸಂಪರ್ಕ ಹೊಂದಿದೆ ಆದ್ದರಿಂದ ಕಂಪನಿಯು ಈ 5 ಅಂತರಗಳನ್ನು ನೋಡಬೇಕಾಗಿದೆ ಮತ್ತು ಈ ಅಂತರವನ್ನು ನಿವಾರಿಸಬೇಕಾಗಿದೆ ಆದರೆ ಪ್ರಮುಖ ಅಂತರವೆಂದರೆ ಕಂಪನಿಯು ತೃಪ್ತಿಪಡಿಸುವ ಅಂತರವಾಗಿದೆ ಆದ್ದರಿಂದ ಪ್ರಾಧ್ಯಾಪಕರಾದ ಪರಶುರಾಮನ್ ಬೆರ್ರಿ ಮತ್ತು ಝೆಇಥಮ್ಲ್ 1985 ರಲ್ಲಿ ಸೇವೆಯ ಗುಣಮಟ್ಟದ ಅಂತರದ ಮಾದರಿಯನ್ನು ಪ್ರಕಟಿಸಿದರು ಈ ಮಾದರಿಯ ಪ್ರಕಾರ 5 ಅಂತರಗಳು ಗ್ರಾಹಕರಿಗೆ ತಲುಪಿಸುವ ಸೇವೆಗಳ ಕಳಪೆ ಗುಣಮಟ್ಟಕ್ಕೆ ಕಾರಣವಾಗುತ್ತವೆ ಅತ್ಯುತ್ತಮ ಗುಣಮಟ್ಟವನ್ನು ತಲುಪಿಸಲು ಅಂತರವನ್ನು ಮುಚ್ಚಬೇಕು ನಾವು ಈಗ ವಿಭಿನ್ನ ಅಂತರಗಳನ್ನು ಹೆಚ್ಚು ವಿವರವಾಗಿ ಚರ್ಚಿಸುತ್ತೇವೆ ಆದ್ದರಿಂದ ನಾವು ಮೊದಲ ಅಂತರಕ್ಕೆ ಬರುತ್ತೇವೆ ಅದು ಅವಶ್ಯಕತೆಗಳ ಅಂತರವಾಗಿದೆ ಗ್ರಾಹಕರ ಅವಶ್ಯಕತೆಗಳ ಬಗ್ಗೆ ನಿರ್ವಹಣೆಯ ಅಜ್ಞಾನದಿಂದ ಈಗ ಈ ಅಂತರವು ಅನುಸರಿಸುತ್ತದೆ ಆದ್ದರಿಂದ ಗ್ರಾಹಕರ ಯಾವ ಅಗತ್ಯಗಳನ್ನು ನಿರ್ಲಕ್ಷಿಸುತ್ತಾರೆ ಮತ್ತು ಅವರ ನಿಕಟ ಅವಶ್ಯಕತೆಗಳನ್ನು ಹೊಂದಿದ್ದಾರೆ ಮತ್ತು ಗ್ರಾಹಕರಿಗೆ ಗ್ರಾಹಕರ ನಿಜವಾದ ಅಗತ್ಯಗಳಿಗೆ ವಿಭಿನ್ನವಾದ ಕೆಲವು ಅವಶ್ಯಕತೆಗಳು ಬೇಕಾಗುತ್ತವೆ ಎಂದು ಅವರು ಭಾವಿಸುತ್ತಾರೆ ಆದ್ದರಿಂದ ಈ ಅಂತರವನ್ನು ಈ ಕೆಳಗಿನ ಕ್ರಮಗಳನ್ನು ತೆಗೆದುಕೊಳ್ಳುವ ಮೂಲಕ ಪರಿಹರಿಸಬಹುದು ಮೊದಲನೆಯದು ಸಾಕಷ್ಟು ಮಾರ್ಕೆಟಿಂಗ್ ಸಂಶೋಧನಾ ದೃಷ್ಟಿಕೋನ ನಿರ್ವಹಣಾ ನಿರ್ಧಾರಗಳನ್ನು ಅಂತಃಪ್ರಜ್ಞೆ ಅಥವಾ ಗಟ್ ಫೀಲಿಂಗ್ ಭಾವನೆಯ ಮೇಲೆ ಆಧಾರವಾಗಿಟ್ಟುಕೊಳ್ಳುವ ಬದಲು ಗ್ರಾಹಕರ ಅವಶ್ಯಕತೆಗಳ ಬಗ್ಗೆ ಸಾಕಷ್ಟು ಮಾರುಕಟ್ಟೆ ಸಂಶೋಧನೆ ನಡೆಸುವುದು ಮತ್ತು ತೀರ್ಮಾನಗಳನ್ನು ಸೇವಾ ವಿನ್ಯಾಸ ಮತ್ತು ವಿತರಣೆಯಲ್ಲಿ ಸೇರಿಸಿಕೊಳ್ಳುವುದು ಇದರಲ್ಲಿ ಸೇರಿದೆ ಆದ್ದರಿಂದ ನಿರ್ವಹಣೆಗಾರರು ಗ್ರಾಹಕರ ಅಗತ್ಯಗಳನ್ನು ತಿಳಿದುಕೊಳ್ಳಲು ಅಂತಃಪ್ರಜ್ಞೆ ಅಥವಾ ಕರುಳಿನ ಭಾವನೆಯ ಬದಲಿಗೆ ಹೆಚ್ಚು ಹೆಚ್ಚಾಗಿ ಇತರ ಸೂಕ್ತ ಮಾರುಕಟ್ಟೆ ಸಂಶೋಧನೆಗೆ ಹೋಗಬೇಕು ಮುಂದಿನದು ಸಾಕಷ್ಟು ಮೇಲ್ಮುಖ ಸಂವಹನ ಆದ್ದರಿಂದ ಇದು ಗ್ರಾಹಕರು ಮತ್ತು ನಿರ್ವಹಣೆಗಾರರ ನಡುವೆ ಸಾಕಷ್ಟು ನೇರ ಸಂವಹನ ಗ್ರಾಹಕರು ಮತ್ತು ಸೇವಾ ಸಿಬ್ಬಂದಿಗಳ ನಡುವೆ ಸಾಕಷ್ಟು ಸಂವಹನ ಮತ್ತು ಗ್ರಾಹಕರ ಅಗತ್ಯತೆಗಳ ಬಗ್ಗೆ ಸೇವಾ ಸಿಬ್ಬಂದಿ ಮತ್ತು ನಿರ್ವಹಣೆಯ ನಡುವೆ ಸಮರ್ಪಕ ಸಂವಹನವನ್ನು ಒಳಗೊಂಡಿದೆ ಅವಶ್ಯಕತೆಗಳ ಅಂತರವನ್ನು ನಿವಾರಿಸುವ ಮೂರನೇ ಮಾರ್ಗವೆಂದರೆ ಗ್ರಾಹಕರ ಸಂಬಂಧಗಳ ಮೇಲೆ ಸಾಕಷ್ಟು ಗಮನ ಹರಿಸುವುದು ಇದು ಸರಿಯಾದ ಮಾರುಕಟ್ಟೆ ವಿಭಜನೆ ಮತ್ತು ಉದ್ದೇಶಿತ ವಿಭಾಗಕ್ಕೆ ಎಚ್ಚರಿಕೆಯಿಂದ ಮಾರುಕಟ್ಟೆ ಮಾಡುವುದು ಗ್ರಾಹಕರನ್ನು ಅಲ್ಪಾವಧಿಯ ವಹಿವಾಟುಗಳೆಂದು ಪರಿಗಣಿಸುವ ಬದಲು ದೀರ್ಘಾವಧಿಯ ಸಂಬಂಧಗಳೆಂದು ಪರಿಗಣಿಸುವಾಗ ಮತ್ತು ಹೊಸ ಗ್ರಾಹಕರನ್ನು ಪಡೆದ ನಂತರ ಚಾಲನೆಯಲ್ಲಿರುವ ಪ್ರಸ್ತುತ ಗ್ರಾಹಕರನ್ನು ಅರ್ಥಮಾಡಿಕೊಳ್ಳುವ ಮತ್ತು ಸೇವೆ ಮಾಡುವತ್ತ ಗಮನಹರಿಸುವುದು ಆದ್ದರಿಂದ ಹೊಸ ಗ್ರಾಹಕರನ್ನು ಪಡೆದುಕೊಳ್ಳುವುದರ ಬದಲು ಚಾಲನೆಯಲ್ಲಿರುವ ಪ್ರಸ್ತುತ ಗ್ರಾಹಕರಿಗೆ ಸೇವೆ ಸಲ್ಲಿಸುವುದು ಮತ್ತು ಉಳಿಸಿಕೊಳ್ಳುವುದು ಯಾವಾಗಲೂ ಉತ್ತಮ ಏಕೆಂದರೆ ಹೊಸ ಗ್ರಾಹಕರನ್ನು ಪಡೆದುಕೊಳ್ಳುವುದಕ್ಕಿಂತ ಪ್ರಸ್ತುತ ಗ್ರಾಹಕರಿಗೆ ಸೇವೆ ಸಲ್ಲಿಸುವುದು ಅಗ್ಗವಾಗಿದೆ ಮತ್ತು ಹೆಚ್ಚು ಲಾಭದಾಯಕವಾಗಿದೆ ಆದ್ದರಿಂದ ಹೊಸ ಗ್ರಾಹಕರನ್ನು ಪಡೆದುಕೊಳ್ಳಲು ಪ್ರಸ್ತುತ ಗ್ರಾಹಕರಿಗೆ ಸೇವೆ ಸಲ್ಲಿಸುವುದಕ್ಕಿಂತ ಹೆಚ್ಚಿನ ಹೂಡಿಕೆಯ ಅಗತ್ಯವಿರುತ್ತದೆ ಪ್ರಸ್ತುತ ಗ್ರಾಹಕರನ್ನು ಕಡಿಮೆ ಖರ್ಚಿನಲ್ಲಿ ತೃಪ್ತಿ ಮತ್ತು ಸಂತೋಷದಿಂದ ಇರಿಸಬಹುದು ಆದ್ದರಿಂದ ಅವರು ಸೇವೆಯ ಬಗ್ಗೆ ಇತರರಿಗೆ ತಿಳಿಸುತ್ತಾರೆ ಮತ್ತು ಅನೇಕ ಜನರು ಸೇವೆಯನ್ನು ಖರೀದಿಸಲು ಪ್ರಾರಂಭಿಸುತ್ತಾರೆ ಸಾಕಷ್ಟು ಸೇವಾ ಮರುಪಡೆಯುವಿಕೆ ಗ್ರಾಹಕನನ್ನು ಅರ್ಥಮಾಡಿಕೊಳ್ಳುವ ಪ್ರಕ್ರಿಯೆಯು ದೋಷಪೂರಿತ ಸೇವಾ ವಿತರಣೆಯಲ್ಲಿ ಅತೃಪ್ತಿ ಹೊಂದಿದೆಯೆಂದು ಅನ್ಯಾಯಕ್ಕೊಳಗಾದ ಗ್ರಾಹಕರಿಗೆ ಸರಿಯಾದ ಸೇವೆಗಳನ್ನು ತಲುಪಿಸುವುದು ಪಾಠಗಳನ್ನು ಕಲಿಯುವುದು ಮತ್ತು ಪಾಠಗಳನ್ನು ಭವಿಷ್ಯದ ಸೇವಾ ವಿತರಣೆಯಲ್ಲಿ ಸೇರಿಸಿಕೊಳ್ಳುವುದು ಇದರಲ್ಲಿ ಸೇರಿದೆ ಆದ್ದರಿಂದ ಅಗತ್ಯ ಮಾರುಕಟ್ಟೆ ಅಂತರವು ಸಾಕಷ್ಟು ಮಾರುಕಟ್ಟೆ ಸಂಶೋಧನಾ ದೃಷ್ಟಿಕೋನ ಸಾಕಷ್ಟು ಮೇಲ್ಮುಖ ಸಂವಹನ ಸಾಕಷ್ಟು ಗಮನ ಮತ್ತು ಗ್ರಾಹಕರ ಸಂಬಂಧಗಳು ಮತ್ತು ಸಾಕಷ್ಟು ಸೇವೆಗಳ ಚೇತರಿಕೆಯ ಮೂಲಕ ಸೇತುವೆಯಾಗಿ ತುಂಬಬಹುದು ಮುಂದೆ ನಾವು ಎರಡನೇ ಅಂತರಕ್ಕೆ ಹೋಗುತ್ತೇವೆ ಈ ಅಂತರವು ತಪ್ಪಾದ ಸೇವಾ ವಿನ್ಯಾಸವನ್ನು ನಿರ್ಮಿಸುವುದು ಮತ್ತು ಅತೃಪ್ತಿಕರ ಸೇವಾ ಮಾನದಂಡಗಳನ್ನು ಸೇರಿಸುವುದು ಈ ಅಂತರವನ್ನು ಈ ಕೆಳಗಿನ ರೀತಿಯಲ್ಲಿ ಪರಿಹರಿಸಬಹುದು ಸರಿಯಾದ ಸೇವಾ ವಿನ್ಯಾಸ ಇದು ವ್ಯವಸ್ಥಿತ ಸೇವಾ ವಿನ್ಯಾಸ ಪ್ರಕ್ರಿಯೆಯನ್ನು ಹೊಂದಿದ್ದು ಸ್ಪಷ್ಟವಾದ ವಿತರಣೆಗೆ ಕಾರಣವಾಗುತ್ತದೆ ಮತ್ತು ಸೇವಾ ಮಾರ್ಕೆಟಿಂಗ್ ಮಿಶ್ರಣ ಮತ್ತು ವಿನ್ಯಾಸವನ್ನು ಜೋಡಿಸುತ್ತದೆ ಮತ್ತು ಸೇವೆಗಳು ಗ್ರಾಹಕರ ಮನಸ್ಸಿನಲ್ಲಿ ಸೇವೆಯ ಸ್ಥಾನೀಕರಣಕ್ಕೆ ಬೆರೆಯುತ್ತವೆ ಗ್ರಾಹಕ ಚಾಲಿತ ಮಾನದಂಡಗಳನ್ನು ಸಂಯೋಜಿಸುವುದು ನಮ್ಮ ಗ್ರಾಹಕರಿಂದ ಸತ್ಯದ ಪ್ರತಿ ಕ್ಷಣದಲ್ಲಿ ಸೇವಾ ವಿತರಣೆಯ ಮಾನದಂಡಗಳನ್ನು ಹೊರಹೊಮ್ಮಿಸುವ ಪ್ರಕ್ರಿಯೆಯನ್ನು ಇದು ಒಳಗೊಂಡಿದೆ ಕಂಪನಿಯು ಈ ಸೇವಾ ಮಾನದಂಡಗಳಿಗೆ ಬದ್ಧವಾಗಿರಬೇಕು ಮತ್ತು ಗ್ರಾಹಕ ನಿಗದಿತ ಮಟ್ಟಕ್ಕಿಂತ ಕೆಳಗಿಳಿಯಬಾರದು ಸೂಕ್ತವಾದ ಸೇವಾ ದೃಶ್ಯ ಮತ್ತು ಭೌತಿಕ ಪುರಾವೆಗಳು ಗ್ರಾಹಕರ ಅಗತ್ಯತೆಗಳನ್ನು ಪೂರೈಸಲು ಸೂಕ್ತವಾದ ವಿನ್ಯಾಸ ಮತ್ತು ಆರಾಮದಾಯಕ ಸೇವಾಕೇಪ್ ನಿರ್ಮಾಣವನ್ನು ಇದು ಒಳಗೊಂಡಿದೆ ಮತ್ತು ಸೇವೆಗಳನ್ನು ಉತ್ಪಾದಿಸುವ ಸೇವಾ ನೌಕರರು ಸೂಕ್ತ ನಿರ್ವಹಣೆ ಮತ್ತು ನವೀಕರಣಗೊಂಡ ಸೇವಾ ಪರಿಸರ ಮತ್ತು ಭೌತಿಕ ಸಾಕ್ಷ್ಯಾಧಾರಗಳು ಸೇವೆ ಪರಿಸರದ ಸರಕು ಗ್ರಾಹಕರ ನಿರೀಕ್ಷೆಗಳ ಸಾಲಿನಲ್ಲಿರಬೇಕು ಆದ್ದರಿಂದ ಆಡಳಿತ ಮಂಡಳಿ ಗ್ರಾಹಕರ ಅವಶ್ಯಕತೆಗಳೇನು ಎಂದು ಚಿಂತಿಸಿ ಅದನ್ನು ನಿರ್ದಿಷ್ಟವಾದ ಸೇವೆಯಾಗಿ ಪರಿವರ್ತಿಸಬೇಕು ಹಾಗಾದಾಗ ಗ್ರಾಹಕರ ಅವಶ್ಯಕತೆಗಳನ್ನು ಸುಲಭವಾಗಿ ನೀಗಲು ಸಾಧ್ಯವಾಗುತ್ತದೆ ಮೂರನೆಯದು ಅನುಗುಣವಾದ ಅಂತರ ಈ ಅಂತರವು ಸೇವಾ ಸಿಬ್ಬಂದಿಗಳು ಸ್ಥಾಪಿತ ಮಾನದಂಡಗಳು ಮತ್ತು ಕಾರ್ಯವಿಧಾನಗಳಿಗನುಗುಣವಾಗಿ ಸೇವೆಯನ್ನು ತಲುಪಿಸದಿರುವುದು ಈ ಕೆಳಗಿನ ಕ್ರಮಗಳನ್ನು ತೆಗೆದುಕೊಳ್ಳುವ ಮೂಲಕ ಈ ಅಂತರವನ್ನು ಪರಿಹರಿಸಬಹುದು ಪರಿಣಾಮಕಾರಿ ಮಾನವ ಸಂಪನ್ಮೂಲ ನೀತಿಗಳು ಇದು ಪರಿಣಾಮಕಾರಿ ನೇಮಕಾತಿ ಸ್ಪಷ್ಟ ಸೇವಾ ಪಾತ್ರಗಳು ಸರಿಯಾದ ಉದ್ಯೋಗಿ ತಂತ್ರಜ್ಞಾನದ ಉದ್ಯೋಗ ಫಿಟ್ ಸೂಕ್ತ ಮೌಲ್ಯಮಾಪನ ಮತ್ತು ಪರಿಹಾರ ವ್ಯವಸ್ಥೆಗಳನ್ನು ಖಚಿತಪಡಿಸುತ್ತದೆ ಗ್ರಾಹಕನಿಗೆ ಅವನ ಅಥವಾ ಅವಳ ನಿರೀಕ್ಷೆಗಳಿಗೆ ತಕ್ಕಂತೆ ಸೇವೆ ಸಲ್ಲಿಸಲು ಸಾಕಷ್ಟು ಸಬಲೀಕರಣ ಸಂದರ್ಭಗಳ ಮೇಲೆ ಸಮರ್ಪಕ ನಿಯಂತ್ರಣ ಮತ್ತು ಗ್ರಾಹಕರ ತೃಪ್ತಿಯನ್ನು ಮುಖ್ಯ ಗುರಿಯಾಗಿರಿಸಿಕೊಳ್ಳುವ ಅತ್ಯುತ್ತಮ ತಂಡದ ಕೆಲಸ ಸೂಕ್ತವಾದ ವಿದ್ಯಾವಂತ ಗ್ರಾಹಕರು ಇದರಲ್ಲಿ ಗ್ರಾಹಕರು ತಮ್ಮ ಪಾತ್ರಗಳು ಮತ್ತು ಜವಾಬ್ದಾರಿಗಳನ್ನು ಪೂರೈಸುತ್ತಾರೆ ಮತ್ತು ಇತರ ಗ್ರಾಹಕರ ಮೇಲೆ ಧನಾತ್ಮಕವಾಗಿ ಪರಿಣಾಮ ಬೀರುತ್ತಾರೆ ಸೇವೆಯನ್ನು ಮಧ್ಯವರ್ತಿಗಳ ಜೊತೆ ಒಳ್ಳೆಯ ಸಂಬಂಧಗಳು ಈ ಏಜೆಂಟ್ ಫ್ರಾಂಚೈಸಿಗಳು ದಲ್ಲಾಳಿಗಳು ಚಿಲ್ಲರೆ ಹಾಗೆ ಮಧ್ಯವರ್ತಿಗಳ ಪಾತ್ರಗಳಲ್ಲಿ ಹೆಚ್ಚು ಸ್ಪಷ್ಟತೆಯನ್ನು ಒಳಗೊಂಡಿದೆ ಇತ್ಯಾದಿ ಸೂಕ್ತ ಸಶಕ್ತೀಕರಣ ಮತ್ತು ಗ್ರಾಹಕರಿಗೆ ತೆಗೆದುಕೊಳ್ಳುವ ಶಿಸ್ತನ್ನು ಬೆಳೆಸುವುದು ಮತ್ತು ಅವರ ಅವಶ್ಯಕತೆಗಳನ್ನು ಗಂಭೀರವಾಗಿ ಮತ್ತು ಗ್ರಾಹಕರ ತೃಪ್ತಿಗಾಗಿ ಅವನ್ನು ಪೂರೈಸಲು ಪ್ರಯತ್ನಿಸುವುದು ಮತ್ತು ಮಧ್ಯವರ್ತಿಗಳು ಗ್ರಾಹಕರಿಗೆ ಮತ್ತು ಬ್ರ್ಯಾಂಡ್ಗೆ ಸೇವೆಗಳನ್ನು ತಲುಪಿಸುವ ಗುಣಮಟ್ಟ ಮತ್ತು ಸ್ಥಿರತೆಯನ್ನು ನಿಯಂತ್ರಿಸುವ ವ್ಯವಸ್ಥೆಗಳನ್ನು ಹೊಂದಿರುವುದು ಮತ್ತು ನಾಲ್ಕನೇಯದು ಬೇಡಿಕೆ ಮತ್ತು ಪೂರೈಕೆಯನ್ನು ಯಶಸ್ವಿಯಾಗಿ ಹೊಂದಾಣಿಸುವುದು ಆದ್ದರಿಂದ ನಾವು ಈ ಭಾಗವನ್ನು ನಂತರ ಹೆಚ್ಚು ವಿವರವಾಗಿ ನೋಡುತ್ತೇವೆ ಆದರೆ ಪ್ರಸ್ತುತ ಈ ಹೊಂದಾಣಿಕೆಯು ದಟ್ಟಣೆಯ ಸಮಯದ ಗ್ರಾಹಕರನ್ನು ಕಡಿಮೆ ಜನ ದಟ್ಟಣೆಯ ಸಮಯಕ್ಕೆ ತಿರುಗಿಸುವ ಸಾಮರ್ಥ್ಯ ಮತ್ತು ಗ್ರಾಹಕರನ್ನು ಸರಾಗವಾಗಿ ಹಸ್ತಾಂತರಿಸಲು ಮತ್ತು ಪೀಕ್ ಸಮಯದಲ್ಲಿ ಸೇವೆಗಳನ್ನು ತಲುಪಿಸಲು ಸೇವಾ ನೌಕರರನ್ನು ವಿವಿಧ ಕೌಶಲ್ಯಗಳಲ್ಲಿ ಪರಿಣಿತರನ್ನಾಗಿ ಮಾಡುವ ಸಾಮರ್ಥ್ಯವನ್ನು ಒಳಗೊಂಡಿದೆ ಎಂದು ಹೇಳಲು ಸಾಕು ಆದ್ದರಿಂದ ಸೇವಾ ಸಿಬ್ಬಂದಿಗಳು ಸೇವಾ ಮಾನದಂಡಗಳಿಗೆ ಅನುಸಾರವಾಗಿ ನಿರ್ದಿಷ್ಟತೆಗಳ ಪ್ರಕಾರ ತಲುಪಿಸುತ್ತಾರೆ ಎಂದು ಖಚಿತಪಡಿಸಿಕೊಳ್ಳಲು ಪರಿಣಾಮಕಾರಿಯಾದ ಮಾನವ ಸಂಪನ್ಮೂಲ ನೀತಿಗಳನ್ನು ನಾವು ನಾಲ್ಕನೇ ಕ್ರಮಗಳಲ್ಲಿ ಹೊಂದಿದ್ದೇವೆ ಅಲ್ಲಿ ನೌಕರರಿಗೆ ಉತ್ತಮವಾಗಿ ತರಬೇತಿ ನೀಡಲಾಗುತ್ತದೆ ಅವರು ಗ್ರಾಹಕರಿಗೆ ಸರಿಯಾಗಿ ಶಿಕ್ಷಣ ನೀಡಿದ್ದಾರೆ ಆದ್ದರಿಂದ ಗ್ರಾಹಕರಿಗೆ ಸೇವೆಗಳನ್ನು ಸರಿಯಾಗಿ ವೀಕ್ಷಿಸಲು ಅಥವಾ ತೆಗೆದುಕೊಳ್ಳಲು ಮತ್ತು ಸೇವಾ ವಿತರಣೆಯೊಂದಿಗೆ ವೈಯಕ್ತಿಕ ಸೇವಾ ಮಧ್ಯವರ್ತಿಗಳೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಲು ಶಿಕ್ಷಣವನ್ನು ನೀಡಲಾಗುತ್ತದೆ ಆದ್ದರಿಂದ ದಲ್ಲಾಳಿಗಳು ಫ್ರಾಂಚೈಸಿಗಳು ಚಿಲ್ಲರೆ ವ್ಯಾಪಾರಿಗಳು ಏಜೆಂಟರು ಇತ್ಯಾದಿಗಳೊಂದಿಗೆ ಸಂಬಂಧಗಳು ಉತ್ತಮವಾಗಿರಬೇಕು ಆದ್ದರಿಂದ ಅವರು ಸಮಯಕ್ಕೆ ತಲುಪಿಸಬಹುದು ಮತ್ತು ವಿನ್ಯಾಸಕ್ಕೆ ಅನುಗುಣವಾಗಿ ವಿನ್ಯಾಸದ ಪ್ರಕಾರ ಮತ್ತು ಅಂತಿಮವಾಗಿ ಬೇಡಿಕೆ ಮತ್ತು ಪೂರೈಕೆಯನ್ನು ಯಶಸ್ವಿಯಾಗಿ ಹೊಂದಿಸುತ್ತಾರೆ ಏಕೆಂದರೆ ಸೇವೆಯ ಬೇಡಿಕೆ ಮತ್ತು ಪೂರೈಕೆ ಸಾಮಾನ್ಯವಾಗಿ ಹೊಂದಾಣಿಕೆಯಾಗುವುದಿಲ್ಲ ಗರಿಷ್ಠ ಸಮಯದಲ್ಲಿ ಭೇಟಿಯಾಗು ರೆಸ್ಟೋರೆಂಟ್ನಲ್ಲಿ ಊಟ ಮಾಡಲು ಹೆಚ್ಚು ಜನರಿದ್ದಾರೆ ಆದರೆ ಆ ಸಮಯದಲ್ಲಿ ಆಸನಗಳ ಸಂಖ್ಯೆ ಕಡಿಮೆಯಾಗುತ್ತದೆ ಆದರೆ ಗರಿಷ್ಠವಲ್ಲದ ಸಮಯದಲ್ಲಿ ಅನೇಕ ಆಸನಗಳು ಮುಖ್ಯ ಟೇಬಲ್ಗಳು ಉಳಿದಿವೆ ಆದರೆ ಸೇವೆಗಳನ್ನು ಕೊಡಲು ಕಡಿಮೆ ಸಿಬ್ಬಂದಿ ಇದ್ದಾರೆ ಅದಕ್ಕಾಗಿಯೇ ಬೇಡಿಕೆ ಮತ್ತು ಪೂರೈಕೆಯನ್ನು ಯಶಸ್ವಿಯಾಗಿ ಹೊಂದಿಸುವುದು ಮುಖ್ಯವಾಗಿದೆ ಆದ್ದರಿಂದ ಇವುಗಳು ಈ 4 ಅಂಶಗಳು ಈ 4 ಕಾರ್ಯತಂತ್ರಗಳು ಅಂತರವನ್ನು ಮುಚ್ಚಲು ಸಹಾಯ ಮಾಡುತ್ತದೆ ಇದು ಅನುವರ್ತನೆಯ ಅಂತರವಾಗಿದೆ ಸಂವಹನ ಅಂತರವಾಗಿರುವ ಅಂತರ 4 ಕ್ಕೆ ಬರುತ್ತಿದೆ ಆದ್ದರಿಂದ ಈ ಅಂತರವು ಸೇವೆಯ ನಿಜವಾದ ವಿತರಣೆ ಮತ್ತು ಸೇವೆಗಳ ಜಾಹೀರಾತು ಮತ್ತು ಪ್ರಚಾರದ ಸಮಯದಲ್ಲಿ ಸಂವಹನ ಮಾಡುವ ಭರವಸೆಗಳು ಮತ್ತು ಗ್ರಹಿಕೆಗಳ ನಡುವಿನ ವ್ಯತ್ಯಾಸವಾಗಿದೆ ಆದ್ದರಿಂದ ಗ್ರಾಹಕರು ಸೇವೆಯನ್ನು ಸ್ವೀಕರಿಸುವಾಗ ಸೇವೆಯ ಗ್ರಹಿಕೆ ಇರುವ ರೀತಿಯಲ್ಲಿ ನೀವು ಸೇವೆಗಳನ್ನು ಸಂವಹನ ಮಾಡುವುದಿಲ್ಲ ಅಥವಾ ಉತ್ತೇಜಿಸುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಬೇಕು ಅವರು ಸೇವೆಯನ್ನು ಒಂದು ನಿರ್ದಿಷ್ಟ ರೀತಿಯಲ್ಲಿ ಗ್ರಹಿಸುತ್ತಾರೆ ಮತ್ತು ಈ ಸೇವೆಯ ಗ್ರಹಿಕೆ ಮತ್ತು ಗ್ರಾಹಕರಿಗೆ ನೀವು ಸೇವೆಯ ಬಗ್ಗೆ ಮಾಡಿದ ನಿಜವಾದ ಸಂವಹನದ ನಡುವೆ ಯಾವುದೇ ವ್ಯತ್ಯಾಸವಿಲ್ಲ ಆದ್ದರಿಂದ ಸಮಗ್ರ ಮಾರ್ಕೆಟಿಂಗ್ ಸಂವಹನಗಳನ್ನು ಹೊಂದಿರುವುದು ಆದ್ದರಿಂದ ಇದು ಸೇವೆಯ ಕೊಡುಗೆಗಳ ಬಗ್ಗೆ ಎಲ್ಲಾ ಸಂವಹನಗಳಲ್ಲಿ ಸ್ಥಿರತೆಯನ್ನು ಕಾಪಾಡಿಕೊಳ್ಳುವುದು ಉದ್ಯೋಗಿಗಳಿಗೆ ಸೇವೆಯ ಬಗ್ಗೆ ಸರಿಯಾದ ಮಾರ್ಕೆಟಿಂಗ್ ಮತ್ತು ಸಂವಹನ ಮತ್ತು ಸೇವೆಯ ಸರಿಯಾದ ಗ್ರಹಿಕೆಯನ್ನು ನೀಡುವ ಸಲುವಾಗಿ ಸೇವಾ ಸಿಬ್ಬಂದಿ ಮತ್ತು ಗ್ರಾಹಕರ ನಡುವೆ ಸರಿಯಾದ ಸಂವಾದಾತ್ಮಕ ಸಂವಹನವನ್ನು ಖಾತರಿಪಡಿಸುತ್ತದೆ ಆದ್ದರಿಂದ ಸಂವಹನವು ಗ್ರಾಹಕರಿಗೆ ಆಗಿರುವ ಸಂವಹನದೊಂದಿಗೆ ನಿಕಟವಾಗಿ ಹೊಂದಿಕೆಯಾಗುವಂತಹದ್ದಾಗಿರಬೇಕು ನಂತರ ಭರವಸೆಯ ಮತ್ತು ವಿತರಣೆಯ ಅಡಿಯಲ್ಲಿ ಇದು ತುಂಬಾ ಒಳ್ಳೆಯ ತಂತ್ರವಾಗಿದೆ ಏಕೆಂದರೆ ಕಡಿಮೆ ಭರವಸೆ ನೀಡುವುದು ಮತ್ತು ಹೆಚ್ಚಿನದನ್ನು ತಲುಪಿಸುವುದು ಉತ್ತಮ ಏಕೆಂದರೆ ಗ್ರಾಹಕರು ತಾವು ನಿರೀಕ್ಷಿಸಿದ್ದಕ್ಕಿಂತ ಹೆಚ್ಚಿನದನ್ನು ಪಡೆದಾಗ ಅವರು ಸೇವೆಯ ಬಗ್ಗೆ ಸಂತೋಷಪಡುವ ಸಾಧ್ಯತೆಯಿದೆ ಮತ್ತು ಅಂತಿಮವಾಗಿ ಸಮರ್ಪಕವಾಗಿರುತ್ತದೆ ಆದ್ದರಿಂದ ಕಂಪನಿಯಾದ್ಯಂತ ಮತ್ತು ಅವರ ಸಹಯೋಗಿಗಳೊಂದಿಗೆ ಸೇವೆಗಳ ಬಗ್ಗೆ ಸಾಕಷ್ಟು ಸಂವಹನ ನಡೆಸುವುದು ಇದರಲ್ಲಿ ಸೇರಿದೆ ಇದರಿಂದಾಗಿ ಸೇವಾ ಕಂಪನಿಯ ವಿವಿಧ ವಿಭಾಗಗಳ ನಡುವಿನ ಜ್ಞಾನದ ವ್ಯತ್ಯಾಸದಿಂದಾಗಿ ಯಾವುದೇ ಅಂತರಗಳು ಮತ್ತು ಗೊಂದಲಗಳು ಉಂಟಾಗುವುದಿಲ್ಲ ಆದ್ದರಿಂದ ಸೇವೆಯನ್ನು ತಲುಪಿಸುವ ಇತರ ಪಕ್ಷಗಳು ಅಥವಾ ಸೇವೆ ಸಿಬ್ಬಂದಿ ರೊಂದಿಗೆ ಸಮತಲ ಸಂವಹನಗಳು ಸಂವಹನ ಅಂತರವನ್ನು ಕಡಿಮೆಗೊಳಿಸಬೇಕು ಮತ್ತು ಸೇವೆಗಳ ಅವಶ್ಯಕತೆಯ ಬಗ್ಗೆ ಕಂಪನಿ ವ್ಯವಸ್ಥಾಪಕರು ಗ್ರಹಿಸಿದಂತೆ ಸೇವೆಗಳನ್ನು ನಿಖರವಾಗಿ ಹೇಗೆ ಏನು ಎಂದು ತಿಳಿದು ತಲುಪಿಸಬೇಕು ನಂತರ ನಾವು ಐದನೇ ಅಂತರಕ್ಕೆ ಬರುತ್ತೇವೆ ಅದು ತೃಪ್ತಿ ಈ ತೃಪ್ತಿ ಅಂತರವು ಅತ್ಯಂತ ಮುಖ್ಯವಾದ ಅಂತರ ಎಂದು ನಾನು ಮೊದಲೇ ಹೇಳಿದಂತೆ ಅದನ್ನು ಗಮನಿಸಬೇಕು ಸೇವೆಯ ಗ್ರಹಿಕೆ ಮತ್ತು ಗ್ರಾಹಕರಿಗೆ ಸೇವೆಯ ನಿರೀಕ್ಷೆಗಳ ನಡುವಿನ ಅಂತರ ಇದು ಮುಖ್ಯವಾಗಿ ಇದು ಗ್ರಾಹಕರು ಸೇವಾ ವಿತರಣಾ ಕಂಪನಿಯಿಂದ ಪಡೆಯುವ ಸಂವಹನ ಮತ್ತು ಪ್ರಚಾರಗಳಿಂದಾಗಿರುತ್ತದೆ ಆದ್ದರಿಂದ ಈ ಅಂತರವು ಗ್ರಾಹಕರ ನಿರೀಕ್ಷೆಗಳು ಮತ್ತು ಗ್ರಹಿಕೆಗಳ ನಡುವೆ ಇರುತ್ತದೆ ಈ ಹಿಂದೆ ಚರ್ಚಿಸಿದ 4 ಅಂತರಗಳನ್ನು ಮುಚ್ಚುವ ಮೂಲಕ ಈ ಅಂತರವನ್ನು ಮುಚ್ಚಬಹುದು ಆದ್ದರಿಂದ ಮೊದಲು ಚರ್ಚಿಸಲಾದ ಎಲ್ಲಾ 4 ಅಂತರಗಳು ಆ ಅಂತರವನ್ನು ಮುಚ್ಚಲು ಸಾಧ್ಯವಾದರೆ ಅದು ಸ್ವಯಂಚಾಲಿತವಾಗಿ ತೃಪ್ತಿ ಅಂತರವನ್ನು ಮುಚ್ಚಲು ಕಾರಣವಾಗುತ್ತದೆ 1982 ರಲ್ಲಿ ಪ್ರೊಫೆಸರ್ ಕ್ರಿಶ್ಚಿಯನ್ ಗ್ರೊನ್ರೂಸ್ ಅವರು ಸೇವೆಯ ಗುಣಮಟ್ಟವು 2 ಪ್ರಕಾರಗಳಾಗಿರಬಹುದು ಎಂದು ಬರೆದಿದ್ದಾರೆ ಅದು ತಾಂತ್ರಿಕ ಗುಣಮಟ್ಟವಾಗಿದ್ದು ಅದು ಫಲಿತಾಂಶದ ಗುಣಮಟ್ಟ ಮತ್ತು ಕ್ರಿಯಾತ್ಮಕ ಗುಣಮಟ್ಟವಾಗಿದ್ದು ಅದು ಸೇವೆಗಳನ್ನು ಯಾವ ರೀತಿಯಲ್ಲಿ ಅಥವಾ ಹೇಗೆ ತಲುಪಿಸಲಾಗಿದೆ ಎಂಬುದಕ್ಕೆ ಸಂಬಂಧಿಸಿದ ಗುಣಮಟ್ಟವಾಗಿದೆ ಆದ್ದರಿಂದ ನಾವು ಸಾಮಾನ್ಯವಾಗಿ ತಾಂತ್ರಿಕ ಗುಣಮಟ್ಟದ ಬಗ್ಗೆ ಚರ್ಚಿಸುವುದಿಲ್ಲ ಏಕೆಂದರೆ ತಾಂತ್ರಿಕ ಗುಣಮಟ್ಟವು ಸೇವೆಯಿಂದ ಸೇವೆಗೆ ಅಥವಾ ಸೇವಾ ಉತ್ಪನ್ನದಿಂದ ಸೇವಾ ಉತ್ಪನ್ನಕ್ಕೆ ಬದಲಾಗುತ್ತದೆ ಆದರೆ ಕ್ರಿಯಾತ್ಮಕ ಗುಣಮಟ್ಟವು ವಿವಿಧ ರೀತಿಯ ಸೇವೆಗಳ ಮೇಲೆ ಒಂದೇ ಆಗಿರುತ್ತದೆ ಮತ್ತು ನಾವು ಸೇವೆಗಳ ಕ್ರಿಯಾತ್ಮಕ ಗುಣಮಟ್ಟವನ್ನು ಚರ್ಚಿಸಲಿದ್ದೇವೆ ಹಾಗಾದರೆ ಕ್ರಿಯಾತ್ಮಕ ಸೇವೆಯ ಗುಣಮಟ್ಟದ ಆಯಾಮಗಳು ಯಾವುವು ಅವರ ಸಂಶೋಧನೆಯ ಆಧಾರದ ಮೇಲೆ ಪ್ರಾಧ್ಯಾಪಕರಾದ ಪರಶುರಾಮನ್ ಬೆರ್ರಿ ಮತ್ತು ಝೆಥಾಮ್ಲ್ 1988 ರಲ್ಲಿ ಕ್ರಿಯಾತ್ಮಕ ಸೇವಾ ಗುಣಮಟ್ಟದ 5 ಆಯಾಮಗಳನ್ನು ಮುಂದುವರೆಸಿದರು ಇವುಗಳು ಸ್ಪರ್ಶಗಳು ವಿಶ್ವಾಸಾರ್ಹತೆ ಭರವಸೆ ಸ್ಪಂದಿಸುವಿಕೆ ಅನುಭೂತಿ ಮತ್ತು ನಾವು ಇಲ್ಲಿ ವಿಸ್ತಾರವಾಗಿ ಹೇಳಿದ್ದೇವೆ ಆದ್ದರಿಂದ ವಿಶ್ವಾಸಾರ್ಹತೆಯು ಭರವಸೆ ನೀಡಿದ ಹಾಗೆ ಸೇವೆಯನ್ನು ವಿಶ್ವಾಸಾರ್ಹವಾಗಿ ಮತ್ತು ನಿಖರವಾಗಿ ನಿರ್ವಹಿಸುವ ಸಾಮರ್ಥ್ಯವಾಗಿದೆ ಜವಾಬ್ದಾರಿ ಎಂದರೆ ಗ್ರಾಹಕರ ಅಗತ್ಯಗಳನ್ನು ನಿರೀಕ್ಷಿಸುವುದು ಗ್ರಾಹಕರಿಗೆ ಸಹಾಯ ಮಾಡಲು ಮತ್ತು ತ್ವರಿತ ಸೇವೆಗಳನ್ನು ಒದಗಿಸಲು ಇಚ್ಚಿಸುವುದು ಅಶ್ಯೂರೆನ್ಸ್ ಎನ್ನುವುದು ನೌಕರರ ಜ್ಞಾನ ಮತ್ತು ಸೌಜನ್ಯ ಮತ್ತು ಗ್ರಾಹಕರ ಮನಸ್ಸಿನಲ್ಲಿ ವಿಶ್ವಾಸ ಮತ್ತು ವಿಶ್ವಾಸವನ್ನು ಪ್ರೇರೇಪಿಸುವ ಅವರ ಸಾಮರ್ಥ್ಯವಾಗಿದೆ ಅನುಭೂತಿ ಆರೈಕೆ ಗ್ರಾಹಕರಿಗೆ ಒದಗಿಸುವ ವೈಯಕ್ತಿಕ ಗಮನ ಮತ್ತು ಸ್ಪಷ್ಟತೆಗಳು ಭೌತಿಕ ಸೌಲಭ್ಯಗಳು ಉಪಕರಣಗಳು ಸಿಬ್ಬಂದಿ ಮತ್ತು ಸಂವಹನ ಸಾಮಗ್ರಿಗಳ ಗೋಚರತೆ ಆದ್ದರಿಂದ ನಾವು ಸೇವೆಯ ಗುಣಮಟ್ಟವನ್ನು ಹೇಗೆ ಅಳೆಯುತ್ತೇವೆ ನೀವು ಸುಧಾರಿಸಲು ಬಯಸುವ ಯಾವುದೇ ಅಳತೆ ಮಾಡಲು ಸಾಧ್ಯವಾಗಬೇಕು ನೀವು ನಿರ್ವಹಿಸಲು ಬಯಸುವ ಯಾವುದೇ ಅಳತೆ ಮಾಡಲು ಸಾಧ್ಯವಾಗುಬೇಕು ಎಂದು ವ್ಯವಸ್ಥಾಪನೆ ಯಲ್ಲಿ ಹೇಳಲಾಗುತ್ತದೆ ಆದ್ದರಿಂದ ಸೇವೆಯ ಗುಣಮಟ್ಟದ ಮಾಪನವು ಪ್ರಶ್ನಾವಳಿ ಹೊಂದಿದ್ದು ಅದು ಸಾಮಾಜಿಕ ಸೇವೆಗಳಲ್ಲಿ ಬಹಳ ಜನಪ್ರಿಯವಾಗಿದೆ ಏನನ್ನಾದರೂ ಅಳೆಯಲು ನಾವು ಸೇವೆಯನ್ನು ತೆಗೆದುಕೊಂಡ ಅಥವಾ ಸೇವೆಯನ್ನು ಚರ್ಚಿಸಿದ ಜನರಿಗೆ ಮಧ್ಯಪ್ರವೇಶಿಸಲು ಪ್ರಶ್ನಾವಳಿ ಅಥವಾ ದಾಸ್ತಾನು ವೇಳಾಪಟ್ಟಿ ಅಥವಾ ಪ್ರಶ್ನಾವಳಿ ಅಥವಾ ವೇಳಾಪಟ್ಟಿ ದಾಸ್ತಾನುಗಳನ್ನು ಬಳಸುತ್ತೇವೆ ಆದ್ದರಿಂದ ಸೇವೆಯ ಗುಣಮಟ್ಟವನ್ನು ಅಳೆಯಲು ಬಳಸುವ 44 ಐಟಂ ಸೆರ್ವ್ಕ್ವಾಲ್ ಪ್ರಶ್ನಾವಳಿಯ ಹಿಂದಿನ ಭಾಗದ ಸೇವೆಯ ಗುಣಮಟ್ಟದ 5 ಆಯಾಮಗಳು ಚರ್ಚಿಸಲಾಗಿದೆ ಪ್ರಶ್ನಾವಳಿಯಲ್ಲಿನ 22 ವಸ್ತುಗಳನ್ನು ನಿರ್ದಿಷ್ಟ ಸೇವೆಗಳ ಬಗ್ಗೆ ಗ್ರಾಹಕರ ನಿರೀಕ್ಷೆಗಳನ್ನು ಅಳೆಯಲು ಬಳಸಲಾಗುತ್ತದೆ ಮತ್ತು ಸೇವೆಗಳ ಕಾರ್ಯಕ್ಷಮತೆಯ ಗ್ರಾಹಕರ ಗ್ರಹಿಕೆಗಳನ್ನು ಅಳೆಯಲು ಮತ್ತೊಂದು 22 ವಸ್ತುಗಳನ್ನು ಬಳಸಲಾಗುತ್ತದೆ ಇತರ ಲೇಖಕರು ಸೇವೆಯ ಗುಣಮಟ್ಟದ ಇತರ ಆಯಾಮಗಳನ್ನು ಹೊಂದಿದ್ದರೂ ಸಹ ಸಂಶೋಧನೆಯ ಅಡಿಯಲ್ಲಿರುವ ನಿರ್ದಿಷ್ಟ ಸೇವೆಗಳ ಆಧಾರದ ಮೇಲೆ ಸೆರ್ವ್ಕ್ವಾಲ್ ಆಯಾಮಗಳನ್ನು ಹೆಚ್ಚಾಗಿ ಅಂತರ್ಬೋಧೆಯಿಂದ ಆಕರ್ಷಕವಾಗಿ ಸ್ವೀಕರಿಸಲಾಗಿದೆ ಮತ್ತು ಸೇವೆಗಳ ಗುಣಮಟ್ಟವನ್ನು ಅಳೆಯಲು ವ್ಯಾಪಕವಾಗಿ ಬಳಸಲಾಗುತ್ತದೆ ಬ್ಯಾಂಕ್ ವೆಲ್ಲ್ ಅಥವಾ ಆರೋಗ್ಯದಂತಹ ಇತರ ಹಲವು ರೀತಿಯ ಸೇವೆಗಳ ಮಾಪನ ಸಾಧನಗಳು ಆದ್ದರಿಂದ ಈ ರೀತಿಯ ಸೇವೆಯ ಗುಣಮಟ್ಟದ ಅಳತೆ ವೇಳಾಪಟ್ಟಿಗಳು ಅಥವಾ ಅಳತೆ ಬ್ಯಾಟರಿಯನ್ನು ಅಭಿವೃದ್ಧಿಪಡಿಸಲಾಗಿದೆ ಮತ್ತು ಇದನ್ನು ವಿವಿಧ ಲೇಖಕರು ಚರ್ಚಿಸಿದ್ದಾರೆ ಆದಾಗ್ಯೂ ಇವೆಲ್ಲವೂ ಪಿಬಿಝಡ್ ನ ಸೇವಾ ಗುಣಮಟ್ಟದ ಪ್ರಶ್ನಾವಳಿಯನ್ನು ಅವಲಂಬಿಸಿವೆ ಅಥವಾ ಸಂಬಂಧಿಸಿವೆ ಅದು ಪರಶುರಾಮನ್ ಬೆರ್ರಿ ಮತ್ತು ಝೆಥಾಮ್ಲ್ ಅವರು 1988 ರಲ್ಲಿ ಇದನ್ನು ಅಭಿವೃದ್ಧಿಪಡಿಸಿದ್ದಾರೆ ಆದ್ದರಿಂದ ಈ ಸೇವೆಗಳ ಗುಣಮಟ್ಟದ ಪ್ರಶ್ನಾವಳಿಯಲ್ಲಿ 44 ವಸ್ತುಗಳು ಸೇವೆಗಳ ನಿರೀಕ್ಷೆಗೆ 22 ವಸ್ತುಗಳು ಮತ್ತು ಸೇವೆಯ ಗ್ರಹಿಕೆಗಾಗಿ 22 ವಸ್ತುಗಳು ಸೇರಿವೆ ಈಗ ನನ್ನ ಪುಸ್ತಕದಲ್ಲಿ ಪ್ರಕಟವಾದಂತೆ ನಮ್ಮಲ್ಲಿ ಈ 22 ಐಟಂ ಪ್ರಶ್ನಾವಳಿ ಇದೆ 44 ಐಟಂ ಪ್ರಶ್ನಾವಳಿಯನ್ನು 22 ಐಟಂ ಪ್ರಶ್ನಾವಳಿಯಾಗಿ ಪರಿವರ್ತಿಸಲಾಗುವುದು ಇದು ಗ್ರಾಹಕರ ಸೇವೆಯ ನಿರೀಕ್ಷೆಯ ವಿರುದ್ಧ ಸೇವೆಯ ಕಾರ್ಯಕ್ಷಮತೆಯ ಗ್ರಹಿಕೆಯನ್ನು ಅಳೆಯುತ್ತದೆ ಆದ್ದರಿಂದ ಆ ಪ್ರಶ್ನಾವಳಿಯನ್ನು ಮುಂದಿನ ಸ್ಲೈಡ್ನಲ್ಲಿ ನೀಡಲಾಗಿದೆ ಆದ್ದರಿಂದ ಈ ಸ್ಲೈಡ್ನಲ್ಲಿ ಇವು 22 ಐಟಂ ಪ್ರಶ್ನಾವಳಿಗಳಾಗಿವೆ ಮತ್ತು ನಿರ್ದೇಶನಗಳು ಇವೆ ಈ ಕೆಳಗಿನ ಹೇಳಿಕೆಗಳು ಎಕ್ಸ್ ವೈ ಝಡ್ನಿಂದ ನಿಮ್ಮ ನಿರೀಕ್ಷೆಗೆ ವಿರುದ್ಧವಾಗಿ ಎಕ್ಸ್ ವೈ ಝಡ್ನ ಕಾರ್ಯಕ್ಷಮತೆಯ ಗ್ರಹಿಕೆಗೆ ಸಂಬಂಧಿಸಿವೆ ಅಲ್ಲಿ ಎಕ್ಸ್ ವೈ ಝಡ್ ನಿಂದ ನಿಮ್ಮ ನಿರೀಕ್ಷೆಗೆ ವಿರುದ್ಧವಾಗಿ ಎಕ್ಸ್ ವೈ ಝಡ್ ಸೇವಾ ಕಂಪನಿ ಹಾಗಾದರೆ ಉದ್ದೇಶವೇನು ಆದ್ದರಿಂದ ಇದು ನಿರೀಕ್ಷೆಗಿಂತ ಕಡಿಮೆ ಅಂದರೆ ಈ ಸೇವಾ ಆಯಾಮವು ಸೇವಾ ಗುಣಲಕ್ಷಣವು ಕಂಪನಿಯಿಂದ ನಿರೀಕ್ಷೆಗಿಂತ ಕಡಿಮೆ ಅಥವಾ ಅದು ನಿರೀಕ್ಷೆಗಿಂತ ಕಡಿಮೆಯಾಗಿದೆ ಆದ್ದರಿಂದ ಸೇವೆಯ ನಿರೀಕ್ಷೆಗೆ ಹೋಲಿಸಿದರೆ ಇದು ಕಾರ್ಯಕ್ಷಮತೆಯಾಗಿದೆ ಆದ್ದರಿಂದ ನೀವು ನೋಡುವ ಸೇವೆಗಳಲ್ಲಿ 22 ಐಟಂಗಳಿವೆ 1 22 22 ಐಟಂಗಳಿವೆ ಮತ್ತು ಇವುಗಳು ಸೇವೆಯ ನಿರೀಕ್ಷೆಗಳ ವಿರುದ್ಧದ ಕಾರ್ಯಕ್ಷಮತೆಯಾಗಿದೆ ಆದ್ದರಿಂದ ನಾವು ಸೇವಾ ಕಂಪನಿಯಾಗಿ ಎಕ್ಸ್ ವೈ ಝಡ್ಅನ್ನು ಹೊಂದಿದ್ದೇವೆ ಆದ್ದರಿಂದ ಎಕ್ಸ್ ವೈ ಝಡ್ನವೀಕೃತ ಸಾಧನಗಳನ್ನು ಹೊಂದಿದೆ ಎಂದು ನಾವು ಹೇಳುತ್ತೇವೆ ಇಲ್ಲ ಅದು ನಿರೀಕ್ಷೆಗಿಂತ ಕಡಿಮೆ ಇಲ್ಲ ಅದು ನಿರೀಕ್ಷೆಗಿಂತ ಕಡಿಮೆಯಿದೆಯೇ ನಿರೀಕ್ಷಿಸಿದಂತೆಯೇ ಇದೆಯೇ ಇದು ನಿರೀಕ್ಷೆಗಿಂತ ಹೆಚ್ಚೇ ಅಥವಾ ನಿರೀಕ್ಷೆಗಿಂತ ಹೆಚ್ಚು ಆದ್ದರಿಂದ ಸೇವೆಯ ನಿರೀಕ್ಷೆಗಳಿಗೆ ಹೋಲಿಸಿದರೆ ಗ್ರಹಿಕೆ ಏನು ಎಂಬುದರ ಆಧಾರದ ಮೇಲೆ ಜನರು ಈ 5 ರಲ್ಲಿ ಯಾವುದನ್ನಾದರೂ ಗುರುತಿಸಲು ಅಗತ್ಯವಿದೆ ಆದ್ದರಿಂದ ಈಗ ಈ 2 ವಸ್ತುಗಳನ್ನು ನೋಡೋಣ ಆದ್ದರಿಂದ ಮೊದಲ ಐಟಂ ಎಕ್ಸ್ ವೈ ಝಡ್ನವೀಕೃತ ಸಾಧನಗಳನ್ನು ಹೊಂದಿದೆ ಮುಂದಿನದು ಎಕ್ಸ್ ವೈ ಝಡ್ಭೌತಿಕ ಸೌಲಭ್ಯಗಳು ದೃಷ್ಟಿಗೆ ಇಷ್ಟವಾಗುತ್ತವೆ ಎಕ್ಸ್ ವೈ ಝಡ್ಉದ್ಯೋಗಿಗಳು ಚೆನ್ನಾಗಿ ಧರಿಸುತ್ತಾರೆ ಮತ್ತು ಅಚ್ಚುಕಟ್ಟಾಗಿ ಕಾಣಿಸಿಕೊಳ್ಳುತ್ತಾರೆ ಎಕ್ಸ್ ವೈ ಝಡ್ನ ಭೌತಿಕ ಸೌಲಭ್ಯಗಳ ನೋಟವು ಒದಗಿಸಿದ ಸೇವೆಯ ಪ್ರಕಾರಕ್ಕೆ ಅನುಗುಣವಾಗಿರುತ್ತದೆ ಆದ್ದರಿಂದ ನೇರಳೆ ಬಣ್ಣದಲ್ಲಿರುವ ಈ ವಸ್ತುಗಳು ಸೇವೆಯ ಗುಣಮಟ್ಟದ ಸ್ಪಷ್ಟ ಆಯಾಮವನ್ನು ಅಳೆಯುತ್ತವೆ ಆದ್ದರಿಂದ ಇದು ಸ್ಪಷ್ಟವಾದ ಆಯಾಮವಾಗಿದ್ದು ಅದು 4 ವಸ್ತುಗಳು ಮುಂದೆ ನಾವು ಐಟಂ ಸಂಖ್ಯೆ 5 ಕ್ಕೆ ಹೋಗುತ್ತೇವೆ ಎಕ್ಸ್ ವೈ ಝಡ್ಒಂದು ನಿರ್ದಿಷ್ಟ ಸಮಯದ ಮೂಲಕ ಏನನ್ನಾದರೂ ಮಾಡುವುದಾಗಿ ಭರವಸೆ ನೀಡಿದಾಗ ಅದು ಹಾಗೆ ಮಾಡುತ್ತದೆ ನಿಮಗೆ ಸಮಸ್ಯೆಗಳಿದ್ದಾಗ ಎಕ್ಸ್ ವೈ ಝಡ್ಸಹಾನುಭೂತಿ ಮತ್ತು ಧೈರ್ಯ ತುಂಬುತ್ತದೆ ಎಕ್ಸ್ ವೈ ಝಡ್ವಿಶ್ವಾಸಾರ್ಹವಾಗಿದೆ ಎಕ್ಸ್ ವೈ ಝಡ್ತನ್ನ ಸೇವೆಗಳನ್ನು ಅದು ಭರವಸೆ ನೀಡಿದ ಸಮಯದಲ್ಲಿ ಒದಗಿಸುತ್ತದೆ ಆದ್ದರಿಂದ ಎಕ್ಸ್ ವೈ ಝಡ್ತನ್ನ ದಾಖಲೆಗಳನ್ನು ನಿಖರವಾಗಿ ಇಡುತ್ತದೆ ಆದ್ದರಿಂದ ಈ 5 ಅಂಶಗಳು ಸೇವೆಯ ಗುಣಮಟ್ಟದ ವಿಶ್ವಾಸಾರ್ಹತೆಯ ಆಯಾಮಕ್ಕೆ ಸಂಬಂಧಿಸಿವೆ ಸೇವೆಗಳನ್ನು ಯಾವಾಗ ಮೊದಲೇ ರೂಪಿಸಲಾಗುವುದು ಎಂದು ಎಕ್ಸ್ ವೈ ಝಡ್ಗ್ರಾಹಕರಿಗೆ ಹೇಳುತ್ತದೆ ನೀವು ಎಕ್ಸ್ ವೈ ಝಡ್ನ ಉದ್ಯೋಗಿಗಳಿಂದ ತ್ವರಿತ ಸೇವೆಯನ್ನು ಸ್ವೀಕರಿಸುತ್ತೀರಿಎಕ್ಸ್ ವೈ ಝಡ್ನ ನೌಕರರು ಯಾವಾಗಲೂ ಗ್ರಾಹಕರಿಗೆ ಸಹಾಯ ಮಾಡಲು ಸಿದ್ಧರಿದ್ದಾರೆ ಎಕ್ಸ್ ವೈ ಝಡ್ನ ನೌಕರರು ಗ್ರಾಹಕರ ವಿನಂತಿಗಳಿಗೆ ತ್ವರಿತವಾಗಿ ಸ್ಪಂದಿಸಲು ತುಂಬಾ ಕಾರ್ಯನಿರತರಾಗಿದ್ದಾರೆ ಆದ್ದರಿಂದ ಇದು ಸೇವೆಗಳ ಗುಣಮಟ್ಟದ ಸ್ಪಂದಿಸುವಿಕೆಯ ಆಯಾಮವಾಗಿದೆ 14 ನೇ ಸಂಖ್ಯೆ ನೀವು ಎಕ್ಸ್ ವೈ ಝಡ್ನ ಉದ್ಯೋಗಿಗಳನ್ನು ನಂಬಬಹುದು ಎಕ್ಸ್ ವೈ ಝಡ್ಉದ್ಯೋಗಿಗಳೊಂದಿಗಿನ ನಿಮ್ಮ ವ್ಯವಹಾರದಲ್ಲಿ ನೀವು ಸುರಕ್ಷಿತವಾಗಿರುತ್ತೀರಿ ಎಕ್ಸ್ ವೈ ಝಡ್ನ ನೌಕರರು ಸಭ್ಯರು ನೌಕರರು ತಮ್ಮ ಕೆಲಸಗಳನ್ನು ಉತ್ತಮವಾಗಿ ಮಾಡಲು ಎಕ್ಸ್ ವೈ ಝಡ್ನಿಂದ ಸಾಕಷ್ಟು ಬೆಂಬಲವನ್ನು ಪಡೆಯುತ್ತಾರೆ ಆದ್ದರಿಂದ ಇದು ಎಕ್ಸ್ ವೈ ಝಡ್ನಿಂದ ಸೇವೆಯ ಗುಣಮಟ್ಟದ ಆಶ್ವಾಸನೆ ಭಾಗವಾಗಿದೆ ಮತ್ತು ಅಂತಿಮವಾಗಿಎಕ್ಸ್ ವೈ ಝಡ್ನಿಮಗೆ ಎಕ್ಸ್ ವೈ ಝಡ್ನ ವೈಯಕ್ತಿಕ ಗಮನವನ್ನು ನೀಡುತ್ತದೆ ಎಕ್ಸ್ ವೈ ಝಡ್ನ ನೌಕರರು ನಿಮ್ಮ ವೈಯಕ್ತಿಕ ಗಮನವನ್ನು ನೀಡುತ್ತಾರೆ ಎಕ್ಸ್ ವೈ ಝಡ್ನ ಉದ್ಯೋಗಿಗಳು ನಿಮ್ಮ ಅಗತ್ಯತೆಗಳು ಏನೆಂದು ಎಕ್ಸ್ ವೈ ಝಡ್ಗೆ ತಿಳಿದಿರುತ್ತದೆ ನಿಮ್ಮ ಹಿತಾಸಕ್ತಿಗಳನ್ನು ಹೃದಯದಲ್ಲಿ ಹೊಂದಿದೆ ಎಕ್ಸ್ ವೈ ಝಡ್ ತಮ್ಮ ಎಲ್ಲಾ ಗ್ರಾಹಕರಿಗೆ ಅನುಕೂಲಕರ ಸಮಯವನ್ನು ಹೊಂದಿದೆ ಆದ್ದರಿಂದ ಈ 5 ವಸ್ತುಗಳು ಸೇವೆಯ ಗುಣಮಟ್ಟದ ಅನುಭೂತಿ ಆಯಾಮಕ್ಕೆ ಸಂಬಂಧಿಸಿವೆ ನಾವು ಚರ್ಚಿಸಿದಂತೆ ಮತ್ತು ಸೇವೆಯ ಗುಣಮಟ್ಟದ ವಿಶ್ವಾಸಾರ್ಹತೆ ಸ್ಪಂದಿಸುವಿಕೆ ಭರವಸೆ ಅನುಭೂತಿ ಮತ್ತು ಸ್ಪಷ್ಟವಾದ ಈ ಆಯಾಮಗಳು ಆದ್ದರಿಂದ ಈ 5 ಆಯಾಮಗಳಲ್ಲಿ ಪ್ರತಿಯೊಂದನ್ನು 4 ರಿಂದ 5 ವಸ್ತುಗಳಿಂದ ಅಳೆಯಲಾಗುತ್ತದೆ ಮತ್ತು ಆದ್ದರಿಂದ 22 ವಸ್ತುಗಳು ಈ 5 ಆಯಾಮಗಳನ್ನು ಅಳೆಯಲು ಸಾಧ್ಯವಾಗುತ್ತದೆ ಮತ್ತು ಈ 22 ವಸ್ತುಗಳು ನಿಮಗೆ ತಿಳಿದಿರುವಾಗ ಗ್ರಾಹಕರು ಈ 22 ವಸ್ತುಗಳ ಮೇಲೆ ಗುರುತುಗಳನ್ನು ಗುರುತಿಸುತ್ತಾರೆ ಯಾವವಸ್ತುಗಳು ಉತ್ತಮವಾಗಿಕಾರ್ಯನಿರ್ವಹಿಸುತ್ತಿವೆ ಮತ್ತು ಯಾವ ವಸ್ತುಗಳು ನಿರೀಕ್ಷೆಗಿಂತ ಕೆಟ್ಟದಾಗಿದೆ ಅಥವಾ ನಿರೀಕ್ಷೆಗಿಂತ ಕಡಿಮೆ ಮಾಡುತ್ತಿವೆ ಮತ್ತು ಯಾವ ವಸ್ತುಗಳು ನಿರೀಕ್ಷೆಗಿಂತ ಹೆಚ್ಚಿನದನ್ನು ಮಾಡುತ್ತಿವೆ ಮತ್ತು ಆದ್ದರಿಂದ ಗ್ರಾಹಕರು ಆ ಸೇವೆಗಳಲ್ಲಿ ಸಂತೋಷಪಡಬಹುದು ಎಂದು ನಿಮಗೆ ತಿಳಿದಿದೆ ಅದರಂತೆ ಈ ಪ್ರಶ್ನಾವಳಿಗಳ ಸಹಾಯದಿಂದ ಮಾಡಬಹುದಾದ ವರ್ಗಿಕರಣದ ಮೂಲಕ ನೀವು ಏನನ್ನು ಹೆಚ್ಚಿಸಬೇಕು ಮತ್ತು ನೀವು ಏನನ್ನು ಹೆಚ್ಚಿಸಬೇಕಾಗಿಲ್ಲ ಅಥವಾ ಏನು ಚೆನ್ನಾಗಿ ಮಾಡುತ್ತಿದ್ದೀರಿ ಎಂದು ತಿಳಿಯಬಹುದು ಅದರಂತೆ ಈ ಪ್ರಶ್ನಾವಳಿಗಳ ಸಹಾಯದಿಂದ ಮಾಡಬಹುದಾದ ವರ್ಗಿಕರಣ ಮೂಲಕ ನೀವು ಏನನ್ನು ಹೆಚ್ಚಿಸಬೇಕು ಮತ್ತು ನೀವು ಏನನ್ನು ಹೆಚ್ಚಿಸಬೇಕಾಗಿಲ್ಲ ಅಥವಾ ಏನು ಚೆನ್ನಾಗಿ ಮಾಡುತ್ತಿದ್ದೀರಿ ಎಂದು ತಿಳಿಯಬಹುಮತ್ತು ಅದರ ಪ್ರಕಾರ ನೀವು ಆ ಆಯಾಮಗಳಲ್ಲಿ ನಿಮ್ಮ ಸೇವೆಗಳನ್ನು ಸುಧಾರಿಸಬಹುದು ಮತ್ತು ಸೇವೆಯ ಗುಣಮಟ್ಟದ ವಸ್ತುಗಳನ್ನು ಬಳಸಿಕೊಂಡು ಸೇವೆಗಳನ್ನು ಮತ್ತೆ ಅಳೆಯಬಹುದು ಮತ್ತು ನಿರ್ದಿಷ್ಟ ದಿನಾಂಕ ಅಥವಾ ನಿರ್ದಿಷ್ಟ ದಿನದಂದು ಕಂಪನಿಯ ಬೇಡಿಕೆಗಳನ್ನು ತಲುಪಿಸುವ ಸೇವೆಗಳು ಎಲ್ಲಿವೆ ಎಂಬುದನ್ನು ನೋಡಬಹುದು ಆದ್ದರಿಂದ ನೀವು ಈ ಪ್ರಶ್ನಾವಳಿಯನ್ನು ಗುರುತಿಸಲು ನಿಮ್ಮ ಗ್ರಾಹಕರಿಗೆ ವಿನಂತಿಸುವ ಮೂಲಕ ಕಂಪನಿಯ ಈ ಸೇವೆಗಳನ್ನು ಸುಧಾರಿಸಬಹುದು ಮತ್ತು ನಂತರ ಯಾವುದು ಉತ್ತಮವಾಗಿ ನಡೆಯುತ್ತಿದೆ ಮತ್ತು ಗ್ರಾಹಕರ ನಿರೀಕ್ಷೆಗೆ ತಕ್ಕಂತೆ ಮಾಡಲಾಗುತ್ತಿದೆ ಎಂಬುದನ್ನು ನೀವು ನೋಡಬಹುದು ಮತ್ತು ನೀವು ಅವುಗಳನ್ನು ಸುಧಾರಿಸಬಹುದು ಈ ಅಧಿವೇಶನಕ್ಕೆ ಹಾಜರಾಗಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಇದು ಸಹಾಯ ಮಾಡುತ್ತದೆ ಎಂದು ನಾನು ಭಾವಿಸುತ್ತೇನೆ